ಆದ್ದರಿಂದ 1ಡಿ ತರಂಗ ಸಮೀಕರಣದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅದರಲ್ಲಿ ನಾವು FEM ಅನ್ನು ಅನ್ವಯಿಸಿದ್ದೇವೆ ಇಲ್ಲಿಯವರೆಗೆ ನಾವು FEM ಗೆ ಬಂದಿಲ್ಲ ನಾವು ತರಂಗ ಸಮೀಕರಣವನ್ನು ಚರ್ಚಿಸಿದ್ದೇವೆ ಮತ್ತು ಸರಿಯಾದ ಅಗತ್ಯವಿರುವ ಗಡಿ ಸ್ಥಿತಿಯನ್ನು ನಿಮಗೆ ತೋರಿಸಿದ್ದೇವೆ ಮತ್ತು ಇದು ಹೊಸ ರೀತಿಯ ಗಡಿ ಸ್ಥಿತಿಯಾಗಿದೆ ಎಂದು ನಾವು ಹೇಳುತ್ತೇವೆ ಡಿರಿಚ್ಲೆಟ್ ನ್ಯೂಮನ್ ಅಲ್ಲ ಆದರೆ ಇವೆರಡರ ಸಂಯೋಜನೆಯನ್ನು ರಾಬಿನ್ ಬೌಂಡರಿ ಸ್ಥಿತಿ ಅಥವಾ ಸೊಮರ್ಫೀಲ್ಡ್ ವಿಕಿರಣ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬಹುತೇಕ ಎಲ್ಲ ವಿದ್ಯುತ್ಕಾಂತೀಯ ಚದುರುವಿಕೆ ಸಮಸ್ಯೆಗಳಲ್ಲಿ ಈ ಗಡಿ ಸ್ಥಿತಿಯು ಬಹಳ ಮುಖ್ಯವಾಗಿದೆ 1ಡಿ ಯಲ್ಲಿ ಇದು ತುಂಬಾ ಸರಳವಾಗಿ ಕಾಣುತ್ತದೆ ಆದ್ದರಿಂದ ಅದು ಏನು ಹೇಳುತ್ತಿದೆ ಕ್ಷೇತ್ರದ ವ್ಯುತ್ಪನ್ನ ಪ್ರಾದೇಶಿಕ ಉತ್ಪನ್ನವು ಕ್ಷೇತ್ರಕ್ಕೆ ಅನುಪಾತದಲ್ಲಿರುತ್ತದೆ 2ಡಿ ಅಥವಾ 3ಡಿ ಯಲ್ಲಿ ಏನಾಗುತ್ತದೆ ಈ ವ್ಯುತ್ಪನ್ನವನ್ನು ಕರ್ಲ್ ದಿಂದ ಬದಲಾಯಿಸಲಾಗುತ್ತದೆ ಮತ್ತು ನನ್ನ ಪ್ರಕಾರ ಡೆಲ್ ಅಲ್ಲಿಯೇ ಕಾಣಿಸುತ್ತದೆ ಆದ್ದರಿಂದ ನಾವು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ನೀವು ಅನೇಕ ಆಯಾಮಗಳಲ್ಲಿ ಅಭಿವ್ಯಕ್ತಿಯನ್ನು ನೋಡಿದಾಗ ನೀವು ಹೆಚ್ಚು ತಲೆಕೆಡಿಸಿಕೊಳ್ಳಬಾರದು ಎಂದರ್ಥ ನೀವು ಅದನ್ನು ಕಡಿಮೆ ಆಯಾಮಗಳಲ್ಲಿ ನೋಡಿದಾಗ ಇದು ಮೂಲತಃ ಇದು ಕ್ಷೇತ್ರದ ಗ್ರೇಡಿಯಂಟ್ ಎಂದರೆ ಕ್ಷೇತ್ರಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಈ ರೀತಿಯು ಬಹಳ ಮುಖ್ಯವಾದುದು ಯಾಕೆಂದರೆ ಇದು ಏನು ಹೇಳುತ್ತಿದೆ ಎಂದರೆ ಮುಕ್ತ ಜಾಗದಲ್ಲಿ ಒಂದು ತರಂಗವು ಪಾಲಿಸಿದ ಸ್ಥಿತಿ ಯನ್ನು ಮುಕ್ತ ಜಾಗದಲ್ಲಿನ ಯಾವುದೇ ಬಿಂದುಗಳು ಒಪ್ಪುತ್ತವೆ ಆದ್ದರಿಂದ ನಾವು ಹಾಗಿದ್ದಾಗ ಒಂದು ಸಾಮಾನ್ಯ ಉದಾಹರಣೆಯನ್ನು ತೆಗೆದುಕೊಳ್ಳಿ ನಾನು ಆಂಟೆನಾವನ್ನು ಹೊಂದಿದ್ದೇನೆ ಎಂದು ಹೇಳೋಣ ಅದು ನಿಮ್ಮ ವೈಫೈ ಆಂಟೆನಾ ಎಂದು ಇಲ್ಲಿ ಹೇಳೋಣ ಮತ್ತು ನೀವು ಇಲ್ಲಿ ಕೆಲವು ಮನುಷ್ಯರನ್ನು ಹೊಂದಿದ್ದೀರಿ ನೀವು ಅವನ ಕೈ ಅಥವಾ ಅವಳ ಕೈ ಯಲ್ಲಿ ಮೊಬೈಲ್ ಫೋನ್ ಅನ್ನು ಸಹ ಹೊಂದಿರಬಹುದು ಮತ್ತು ನಾವು ಬಹಳ ಮುಖ್ಯವಾದ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಬಯಸುತ್ತೇವೆ ಆರೋಗ್ಯ ಸಮಸ್ಯೆಗಳಿಗೆ ಮೊಬೈಲ್ ಫೋನ್ ವಿಕಿರಣವು ಒಂದು ಕಾರಣ ಎಂದು ನಿಮಗೆ ತಿಳಿದಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದ್ದರಿಂದ ಅಂಗಾಂಶವನ್ನು ಪ್ರವೇಶಿಸುವ ಕ್ಷೇತ್ರ ಎಷ್ಟು ಗರಿಷ್ಠ ವಿದ್ಯುತ್ ಮಟ್ಟ ಎಷ್ಟು ಮತ್ತು ಆ ಎಲ್ಲ ವಿಷಯಗಳನ್ನು ನಾವು ಅನುಕರಿಸಲು ಬಯಸುತ್ತೇವೆ ಆದ್ದರಿಂದ ನೀವು ಪರಿಹರಿಸಲು ಹೋದಾಗ ಈ ಸಮಸ್ಯೆಯನ್ನು ಸಿಮ್ಯುಲೇಶನ್ನಲ್ಲಿ ಪರಿಹರಿಸಲು ಪ್ರಯತ್ನಿಸಿ ನೀವು ಸಿಮ್ಯುಲೇಶನ್ ಗಡಿಯನ್ನು ಎಲ್ಲೋ ಸರಿಯಾಗಿ ಕೊನೆಗೊಳಿಸಬೇಕು ಆದ್ದರಿಂದ ನೀವು ಉದಾಹರಣೆಗೆ ಇದು ನನ್ನ ಸಿಮ್ಯುಲೇಶನ್ ಗಡಿಯಾಗಿರುತ್ತದೆ ಎಂದು ಹೇಳಬಹುದು ಆದ್ದರಿಂದ ನೀವು ಈ ಸಮಸ್ಯೆಯಲ್ಲಿ ಎರಡು ವಿಷಯಗಳನ್ನು ಅಧ್ಯಯನ ಮಾಡಲು ಬಯಸುತ್ತೀರೆಂದು ನಾವು ಹೇಳೋಣ ಒಂದು ನೀವು ಸುರಕ್ಷಿತವಾಗಿರಲು ಬೇಸ್ ಸ್ಟೇಷನ್ಗೆ ಎಷ್ಟು ಹತ್ತಿರದಲ್ಲಿರಬೇಕು ಬೇಸ್ ಸ್ಟೇಷನ್ಗಳು ಹೆಚ್ಚಿನ ಶಕ್ತಿಯನ್ನು ಹೊರಹಾಕುತ್ತವೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಅವರ ಮುಂದೆ ಹೆಚ್ಚು ಸಮಯ ಕಳೆದರೆ ಆರೋಗ್ಯದ ಅಪಾಯವಿದೆ ಅದನ್ನು ಪ್ರಾಯೋಗಿಕವಾಗಿ ಗಮನಿಸಲಾಗಿದೆ ಮತ್ತೊಂದೆಡೆ ಯಾರಾದರೂ ಮೊಬೈಲ್ ಅನ್ನು ತಮ್ಮ ಕೈಯಲ್ಲಿ ಹೊತ್ತುಕೊಂಡು ದೀರ್ಘಕಾಲದವರೆಗೆ ಮಾತನಾಡುತ್ತಾರೆ ಮೊಬೈಲ್ ಕಡಿಮೆ ಶಕ್ತಿಯನ್ನು ಉತ್ಪಾದಿಸುತ್ತದೆ ಆದರೆ ನೀವು ಅದನ್ನು ದೀರ್ಘಕಾಲದವರೆಗೆ ಇಟ್ಟುಕೊಂಡರೆ ಅದು ಕ್ಯಾನ್ಸರ್ ಗೆ ಸಹ ಕಾರಣವಾಗಿದೆ ಈಗ ನೀವು ಈ ಸಿಮ್ಯುಲೇಶನ್ ಅನ್ನು ಎಲ್ಲಿ ಪರಿಹರಿಸಬೇಕು ನೀವು ಎಲ್ಲೋ ಗಡಿಯನ್ನು ಕೊನೆಗೊಳಿಸಬೇಕು ಇಲ್ಲದಿದ್ದರೆ ನೀವು ಅನಂತ ಜಾಗವನ್ನು ಅನುಕರಿಸಬಹುದು ಎಂದರ್ಥ ಆದ್ದರಿಂದ ನೀವು ಅದನ್ನು ಇಲ್ಲಿ ಕೊನೆಗೊಳಿಸಲು ನಿರ್ಧರಿಸಿದ್ದೀರಿ ಎಂದು ಹೇಳೋಣ ಈಗ ನೀವು ಇಲ್ಲಿ ಇಟ್ಟಿರುವ ಈ ಗಡಿ ಅದು ಇದು ನಿಜವಾದ ಗಡಿಯೇ ಅಥವಾ ಕಾಲ್ಪನಿಕ ಗಡಿಯೇ ಇದು ಒಂದು ಕಾಲ್ಪನಿಕ ಗಡಿಯಾಗಿದೆ ಅದು ನಿಜವಾದ ಸಮಸ್ಯೆಯಲ್ಲಿ ಇಲ್ಲ ಆದರೆ ನಾನು ಅದನ್ನು ಅಲ್ಲಿ ಇಡಬೇಕಾಗಿತ್ತು ಆದ್ದರಿಂದ ಈ ಕ್ಷೇತ್ರವು ಈ ಗಡಿಯನ್ನು ಎದುರಿಸಿದಾಗ ಈ ಡೊಮೇನ್ನಿಂದ ಹೊರಹೊಮ್ಮುತ್ತದೆ ಎಂದು ಹೇಳೋಣ ನಿಜ ಜೀವನದಲ್ಲಿ ಏನಾಗಬೇಕು ವಿದ್ಯಾರ್ಥಿ ಇದು ಮುಂದುವರಿಯುತ್ತದೆ ಇದು ಮುಂದುವರಿಯುತ್ತದೆ ಏಕೆಂದರೆ ಈ ಗಡಿ ನಿಜವಾಗಿ ಅಸ್ತಿತ್ವದಲ್ಲಿಲ್ಲ ಆದರೆ ಗಣಿತಶಾಸ್ತ್ರದಲ್ಲಿ ನಾನು ನನ್ನ ಗಡಿಯನ್ನು ಇಲ್ಲಿಗೆ ಕೊನೆಗೊಳಿಸಿದಾಗ ಏನಾಗುತ್ತದೆ ಅದು 0 ಗೆ ಹೋಗಬೇಕು ಅಥವಾ ಅದು 0 ಕ್ಕೆ ಹೋದರೆ ಸಮಸ್ಯೆ ಇದೆ ಏಕೆಂದರೆ ಒಂದು ಕ್ಷೇತ್ರಕ್ಕೆ ಭೌತಿಕ ಕ್ಷೇತ್ರವು ಥಟ್ಟನೆ 0 ಕ್ಕೆ ಹೋಗಲು ಸಾಧ್ಯವಿಲ್ಲ ವಿದ್ಯಾರ್ಥಿ ಘಾತೀಯವಾಗಿ ಕ್ಷೀಣಿಸುತ್ತಿದೆ ಘಾತೀಯವಾಗಿ ಕ್ಷೀಣಿಸುತ್ತಿದೆ ಗಡಿಯ ಮೊದಲು ಕ್ಷೇತ್ರವು ಘಾತೀಯವಾಗಿ ಕ್ಷೀಣಿಸಬೇಕೆಂದು ನೀವು ಬಯಸುತ್ತೀರಾ ವಿದ್ಯಾರ್ಥಿ ಗಡಿಯಲ್ಲಿ ಗಡಿಯಲ್ಲಿ ನೀವು ಕ್ಷೇತ್ರವನ್ನು 0 ಎಂದು ಬಯಸುತ್ತೀರಿ ಆದ್ದರಿಂದ ಇದು ಒಂದು ಉದಾಹರಣೆ ನೀಡುತ್ತೇನೆ ವಿದ್ಯಾರ್ಥಿ ಸರ್ ಗಡಿಯ ಮೊದಲು ಅದು ಮಾಡಬೇಕು ಗಡಿಯ ಮೊದಲು ಅದು ಘಾತೀಯವಾಗಿ 0 ಗೆ ಹೋಗಬೇಕು ವಿದ್ಯಾರ್ಥಿ ಅದು ಜನರಲ್ಲಿ ತಲುಪಿದಾಗ ಆದ್ದರಿಂದ ಇಲ್ಲಿರುವ ಗಡಿಯ ಈ ಭಾಗವು ಈ ಹಸಿರು ಭಾಗದಿಂದ ಮಾಡಲ್ಪಟ್ಟಿದೆ ಎಂದು ಹೇಳುವ ಸಮಸ್ಯೆಯನ್ನು ನೋಡೋಣ ನಾನು ಅದನ್ನು ಪರಿಪೂರ್ಣ ಲೋಹದಿಂದ ಮಾಡಿದ್ದೇನೆ ಎಂದು ಭಾವಿಸೋಣ ಅದು ಅಲ್ಲಿಗೆ ಹೊಡೆದಾಗ ಕ್ಷೇತ್ರಕ್ಕೆ ಏನಾಗುತ್ತದೆ ಕ್ಷೇತ್ರದಿಂದ ಅದು ಅಲ್ಲಿಗೆ ಪುಟಿಯುತ್ತದೆ ಅದು ನಿಮಗೆ ಬೇಕಾದಹಾಗೆ 0 ಕ್ಕೆ ಹೋಗುತ್ತದೆ ಆದ್ದರಿಂದ ಅದು ಅಪೇಕ್ಷಣೀಯ ಅಥವಾ ಅನಪೇಕ್ಷಣೀಯವೇ ನೀವು ಗಡಿಯಲ್ಲಿ ಬಯಸಿದಂತೆ ಕ್ಷೇತ್ರ 0 ಕ್ಕೆ ಹೋಯಿತು ಆದರೆ ಇದು ಅಪೇಕ್ಷಣೀಯ ಅಥವಾ ಅನಪೇಕ್ಷಣೀಯವೇ ವಿದ್ಯಾರ್ಥಿ ಆದ್ದರಿಂದ ಇದು ಅಪೇಕ್ಷಣೀಯವಾಗಿದೆ ಆದ್ದರಿಂದ ಇದು ಅನಪೇಕ್ಷಿತವಾಗಿದೆ ಏಕೆಂದರೆ ನೀವು ಲೋಹವನ್ನು ಹಾಕುವ ಮೂಲಕ ಏನು ಮಾಡುತ್ತಿದ್ದೀರಿ ಗಡಿಯಲ್ಲಿರುವ ಕ್ಷೇತ್ರವು 0 ಗೆ ಹೋಗುತ್ತಿದ್ದರೂ ಸಹ ಅದು ಸಮಾನ ಮತ್ತು ವಿರುದ್ಧವಾದ ಕ್ಷೇತ್ರವನ್ನು ಉತ್ಪಾದನೆ ಮಾಡುತ್ತಿದೆ ಆದ್ದರಿಂದ ಏನಾಗಬಹುದು ಎಂದರೆ ಗಣಿತವು ಇಲ್ಲಿ ಲೋಹವನ್ನು ಹಾಕುವ ಮೂಲಕ ಅಲ್ಲಿಂದ ಪ್ರತಿಫಲನವಾಗಲಿದೆ ಅದು ದೈಹಿಕ ಸಮಸ್ಯೆಯಲ್ಲಿ ಇರಲಿಲ್ಲ ಆದ್ದರಿಂದ ಕ್ಷೇತ್ರವನ್ನು ಗಡಿಯಲ್ಲಿ 0 ಎಂದು ಹೊಂದಿಸುವುದು ಸರಿಯಾದ ಗಡಿ ಸ್ಥಿತಿಯಲ್ಲ ಸರಿಯಾದ ಗಡಿ ಸ್ಥಿತಿ ಏನು ಯಾವುದನ್ನೂ ಮತ್ತೆ ಪ್ರತಿಬಿಂಬಿಸಬಾರದು ಅದು ಸಂಭವಿಸಿದಲ್ಲಿ ಮತ್ತು ಅದು ನನ್ನ ಬಳಿಗೆ ಬರದಷ್ಟು ಸಮಯದವರೆಗೆ ನಾನು ಸಂತೋಷವಾಗಿರುತ್ತೇನೆ ವಿದ್ಯಾರ್ಥಿ ಹೌದು ನಂತರ ನಾನು ಸಂತೋಷವಾಗಿದ್ದೇನೆ ಆಗ ನಾನು ನೈಜ ಜಗತ್ತಿನ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಮರುಸೃಷ್ಟಿಸುತ್ತಿದ್ದೇನೆ ಆದ್ದರಿಂದ ನನಗೆ ಬೇಕಾಗಿರುವುದು ಈ ಕ್ಷೇತ್ರವು ಇಲ್ಲಿಗೆ ಬರಬೇಕು ಮತ್ತು ಹೊರಹೋಗಬೇಕು ಹಿಂತಿರುಗುವ ಏನೂ ಹೋಗುತ್ತಿರಬಾರದು ಆದ್ದರಿಂದ ಇಲ್ಲಿ ಈ ಗಡಿಯಲ್ಲಿ ನಾನು ಈ ಸ್ಥಿತಿಯನ್ನು ಹೇರಿದರೆ ಅದು ಕೆಲವು ಅರ್ಥದಲ್ಲಿ ಏನು ಮರುಸೃಷ್ಟಿಸುತ್ತದೆ ಅಡೆತಡೆಯಿಲ್ಲದೆ ಪ್ರಯಾಣಿಸುವ ಮಾರ್ಗದಿಂದ ಪಾಲಿಸಲ್ಪಡುವ ಸ್ಥಿತಿ ಇದು ಮತ್ತು ನಾನು ಈ ಸ್ಥಿತಿಯನ್ನು ಆ ಇಂಟರ್ಫೇಸ್ನಲ್ಲಿ ಹೇರಲು ಸಾಧ್ಯವಾದರೆ ಅದು ಕ್ಷೇತ್ರದ ಅದೇ ಪರಿಸ್ಥಿತಿಯನ್ನು ಮರುಸೃಷ್ಟಿಸಲು ಪ್ರಯತ್ನಿಸುತ್ತದೆ ಏಕೆಂದರೆ ಇದು ಇದನ್ನು ನೋಡುತ್ತದೆ ಹೌದು ಕ್ಷೇತ್ರವು ಮುಂದುವರಿಯಲು ಉಹಿಸಿಕೊಳ್ಳಿ ಏಕೆಂದರೆ ಅದು ಸಮತಲ ತರಂಗದಿಂದ ಪಾಲಿಸಲ್ಪಟ್ಟ ಅನಿಯಮಿತ ಬಲಕ್ಕೆ ಪ್ರಯಾಣಿಸುತ್ತಿರುವ ಸಮೀಕರಣವಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಇದು ಚದುರಿದ ಜನರಿಂದ ವಿಕಿರಣ ಗಡಿ ಸ್ಥಿತಿ ಎಂಬ ಹೆಸರು ಬಂದಿದೆ ಏಕೆಂದರೆ ಅವರಿಗೆ ಇದು ವಿಕಿರಣ ಗಡಿ ಸ್ಥಿತಿಯಾಗಿದ್ದು ಇದರರ್ಥ ಅದು ಅನಂತಕ್ಕೆ ಹೋಗುವ ವಿಕಿರಣವನ್ನು ಅನುಕರಿಸುತ್ತದೆ ಸರ್ಕ್ಯೂಟ್ನ ಜನರು ವಿಭಿನ್ನ ಕಾರಣಗಳಿಗಾಗಿ ಇದನ್ನು ಪ್ರತಿರೋಧದ ಗಡಿ ಸ್ಥಿತಿ ಎಂದು ಕರೆಯುತ್ತಾರೆ ಆದರೆ ಭೌತಿಕ ವ್ಯಾಖ್ಯಾನವೆಂದರೆ ಕ್ಷೇತ್ರವು ಕಾಲ್ಪನಿಕ ಅಸ್ತಿತ್ವದಲ್ಲಿಲ್ಲದ ಮೇಲ್ಮೈಯಿಂದ ಹಿಂತಿರುಗುವುದನ್ನು ನಾನು ಬಯಸುವುದಿಲ್ಲ ಆದ್ದರಿಂದ ನಾವು ಪ್ರಚೋದನೆಯನ್ನು 1ಡಿ 2ಡಿ 3ಡಿ ಗೆ ಕೊಂಡೊಯ್ಯುತ್ತೇವೆ ನಾವು ಎಷ್ಟು ಆಯಾಮಗಳ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದೇವೆ ಆದ್ದರಿಂದ ನಿಮ್ಮ ಪ್ರಶ್ನೆ ಇದು ಈ ಗಡಿ ಸ್ಥಿತಿಯ ಸ್ಥಳವನ್ನು ಅವಲಂಬಿಸಿರುತ್ತದೆಯೇ ವಿದ್ಯಾರ್ಥಿ ನಂತರ ಅದರ ಗಡಿ ಆದ್ದರಿಂದ ಇದು ಗಡಿ ಸ್ಥಿತಿಯನ್ನು ನೋಡುತ್ತದೆಯೇ ಅದು ಗಡಿಯ ಸ್ಥಳವನ್ನು ಅವಲಂಬಿಸಿರುತ್ತದೆ ಏಕೆ ವಿದ್ಯಾರ್ಥಿ x ನ U ಏಕೆಂದರೆ ಅದು U ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾನು ಯಾವುದೇ x ನಲ್ಲಿ ಇದನ್ನು ಇಡುತ್ತೇನೆ ಆದ್ದರಿಂದ ಇದು ಸ್ವತಂತ್ರವಲ್ಲ ನಾನು U ಸ್ಥಿರ ಅನ್ನು ಹೊಂದಿಸುತ್ತಿರುವ ಡಿರಿಚ್ಲೆಟ್ ಮತ್ತು ನ್ಯೂಮನ್ ಗಡಿ ಪರಿಸ್ಥಿತಿಗಳಂತೆ ನಾನು ಹೊಂದಿಸುತ್ತಿಲ್ಲ ಅಥವಾ dUdx ಸ್ಥಿರ ಅದು ನಾನು ಇರುವ ಸ್ಥಳವನ್ನು ಅವಲಂಬಿಸಿಲ್ಲ ಎಂದು ತೋರುತ್ತದೆ ಆದರೆ ಮತ್ತೊಂದೆಡೆ ಈ ಗಡಿ ಸ್ಥಿತಿಯು ನಾನು ಇರುವ ಸ್ಥಳಕ್ಕೆ ಹೊಂದಿಕೊಳ್ಳುತ್ತದೆ ಏಕೆಂದರೆ U ಮತ್ತು dU dx ಎರಡನ್ನೂ ಒಟ್ಟಿಗೆ 0 ಗೆ ಹೊಂದಿಸಲಾಗಿದೆ ಆದ್ದರಿಂದ ನೀವು ಅದನ್ನು 1 ಮೀಟರ್ಗೆ ವಿಧಿಸಬಹುದು ನೀವು ಅದನ್ನು 3 ಮೀಟರ್ ವಸ್ತುವಿನಿಂದ ದೂರದಲ್ಲಿ ವಿಧಿಸಬಹುದು 3 ಮೀಟರ್ನಲ್ಲಿ ಹೇರುವ ಅನಾನುಕೂಲತೆ ಏನು ವಿದ್ಯಾರ್ಥಿ ಹೆಚ್ಚುವರಿ ಅಗತ್ಯವಿಲ್ಲದೆ ಹೆಚ್ಚುವರಿ ಲೆಕ್ಕಹಾಕುವುದು ಆದ್ದರಿಂದ ಇದು ನಿಮ್ಮ ಗಡಿಯಾಗಿದೆ ಎಂದು ಉಹಿಸಿಕೊಳ್ಳಿ ಓಹ್ ನಾನು ಈ ಗಡಿಯನ್ನು ಖಚಿತವಾಗಿ ಮಾಡಲು ಬಯಸುತ್ತೇನೆ ಯಾವುದೇ ತೊಂದರೆಯಿಲ್ಲದೆ ನಿಮ್ಮ ಯಾವುದೇ ಹೆಚ್ಚುವರಿ ಕಾರಣಕ್ಕಾಗಿ ನೀವು ಈ ಹೆಚ್ಚುವರಿ ಸ್ಥಳವನ್ನು ಅನುಕರಿಸುತ್ತಿದ್ದೀರಿ ಹೆಚ್ಚುವರಿ ಸ್ಥಳವು ಹೆಚ್ಚುವರಿ ಭೌತಿಕ ಸ್ಥಳಕ್ಕೆ ದೊಡ್ಡ ಗಣಕ ಡೊಮೇನ್ಗೆ ಅನುವಾದಿಸುತ್ತದೆ ದೊಡ್ಡ ಗಾತ್ರದ ಮ್ಯಾಟ್ರಿಕ್ಸ್ ಹೆಚ್ಚು ಗಣನೆಯ ಸಮಯ ಹೆಚ್ಚು RAM ಎಲ್ಲವೂ ಯಾವುದೇ ಒಳ್ಳೆಯ ಕಾರಣಕ್ಕಾಗಿ ಏನೂ ಇಲ್ಲ ಏನೂ ಇಲ್ಲ ಈ ಪ್ರದೇಶದಲ್ಲಿ ಯಾವುದೇ ರೋಚಕ ಭೌತಶಾಸ್ತ್ರ ನಡೆಯುತ್ತಿಲ್ಲ ಏಕೆ ತೊಂದರೆ ತೆಗೆದು ಕೊಳ್ಳೋದು ಆದ್ದರಿಂದ ವಾಸ್ತವವಾಗಿ ಗಡಿ ಪರಿಸ್ಥಿತಿಗಳನ್ನು ವಿನ್ಯಾಸಗೊಳಿಸುವ ಒಂದು ಪರಿಗಣನೆಯೆಂದರೆ ಗಣಿತದ ಸಮಯವನ್ನು ಕಡಿಮೆ ಮಾಡಲು ಮತ್ತು ನಿಖರತೆಯನ್ನು ಉಳಿಸಿಕೊಳ್ಳಲು ನನ್ನ ಗಣಿತದ ಗಡಿಯನ್ನು ವಸ್ತುವಿಗೆ ಎಷ್ಟು ಹತ್ತಿರವಾಗುವುದು ಆದ್ದರಿಂದ ಅದು ತುಂಬಾ ಸಾಮಾನ್ಯವಾದ ಅವಶ್ಯಕತೆಯಾಗಿದೆ ಆದ್ದರಿಂದ 1ಡಿ ಯಲ್ಲಿ ಇದು ನಿಖರವಾದ ಗಡಿ ಸ್ಥಿತಿಯಾಗಿದೆ ಇದು ನಿಖರವಾಗಿ ತೃಪ್ತಿಗೊಂಡಿದೆ ಈ ಗಡಿ ಸ್ಥಿತಿ ಮತ್ತು ಹೆಚ್ಚಿನ ಆಯಾಮಗಳು ಅದರಲ್ಲಿ ತಪ್ಪನ್ನು ಹೊಂದಿರುವುದನ್ನು ನಾವು ನೋಡುತ್ತೇವೆ ಆದರೆ ನಾವು ಅದಕ್ಕೆ ಬರುತ್ತೇವೆ ಆದ್ದರಿಂದ ತರಂಗ ಸಮೀಕರಣದೊಂದಿಗೆ ಮುಂದುವರಿಯೋಣ ಆದ್ದರಿಂದ ಗಡಿ ಸ್ಥಿತಿಯ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಮತ್ತು ಈಗ ಉಳಿದಿರುವುದು ಭೇದಾತ್ಮಕ ಸಮೀಕರಣವನ್ನು ತೆಗೆದುಕೊಂಡು ಅದನ್ನು FEM ರೂಪಕ್ಕೆ ಪರಿವರ್ತಿಸುವುದು ಆದ್ದರಿಂದ ನಾವು ಅದನ್ನು ಪ್ರಾರಂಭಿಸೋಣ ಆದ್ದರಿಂದ ನಾನು ಮಾಡಬೇಕಾದ ಮೊದಲ ವಿಷಯ ಯಾವುದು ಭೇದಾತ್ಮಕ ಸಮೀಕರಣವನ್ನು ತೆಗೆದುಕೊಳ್ಳಿ ಮತ್ತು ಅದರ ಉಳಿದಿರುವ ಸರಿಯಾದ ತೂಕದ ಉಳಿಕೆಗಳನ್ನು ಕಂಡುಹಿಡಿಯಿರಿ ಆದ್ದರಿಂದ ತೂಕದ ಉಳಿಕೆ ಸರಿ ಆದ್ದರಿಂದ ಏಕೀಕರಣ ಚಿಹ್ನೆಯನ್ನು ಮೊದಲು ಹಾಕೋನ ಆದ್ದರಿಂದ ನಾವು ತೂಕದ ಕಾರ್ಯವನ್ನು w ಎಂದು ಕರೆಯೋಣ ಮತ್ತು ಈ ಸಂದರ್ಭದಲ್ಲಿ ಉಳಿದಿರುವುದು ಏನು ಆದ್ದರಿಂದ ನಾವು ಅದನ್ನು U ′′ k2U − 0 ಎಂದು ಬರೆಯೋಣ ಅದು ಇದೀಗ ಬಲಗೈ ಕಡೆಯದು ಅಲ್ಲ ಆದ್ದರಿಂದ ಇದು ನಿಮ್ಮದು FEM ನ ವ್ಯಾಖ್ಯಾನವು ಈಗ ನಿಮ್ಮ ಕಾಯುವ ಕಾರ್ಯವನ್ನು ತೆಗೆದುಕೊಳ್ಳಿ ನಿಮ್ಮ ಉಳಿದಿರುವ ಸಂಯೋಜನೆಯನ್ನು ತೆಗೆದುಕೊಳ್ಳಿ W ಗಳು ನಾನು ವ್ಯಾಖ್ಯಾನಿಸುವ ಪ್ರತಿಯೊಂದು ವಿಭಾಗಕ್ಕೂ ತೂಕದ ಕಾರ್ಯಗಳು ಆಗಲಿವೆ ನಾನು ಇನ್ನೂ ಮೂಲ ಕಾರ್ಯಗಳನ್ನು ಬದಲಿ ಮಾಡಿಲ್ಲ ಮುಂದಿನ ನಡೆ ಹಂತ 2 ನಾವು ಇದನ್ನು ಈ ಹಿಂದೆ ಚರ್ಚಿದ್ದೇವೆ ನಾನು ಮುಂದೆ ಏನು ಮಾಡಬೇಕು ವಿದ್ಯಾರ್ಥಿ ದುರ್ಬಲ ಸ್ವರೂಪಕ್ಕೆ ಪರಿವರ್ತಿಸಿ ದುರ್ಬಲ ಸ್ವರೂಪಕ್ಕೆ ಪರಿವರ್ತಿಸುವುದರಿಂದ ಅದು ಮೂಲತಃ ಭಾಗಗಳಿಂದ ಏಕೀಕರಣಗೊಳ್ಳುತ್ತದೆ ಆದ್ದರಿಂದ ನಾವು ಈಗ ಏನು ಮಾಡುತ್ತೇವೆ ಅಲ್ಲಿಯೇ ಎರಡು ವ್ಯುತ್ಪನ್ನ ಪದಗಳಿವೆ ಆದ್ದರಿಂದ ಅದು ಹೇಗೆ ಪರಿವರ್ತನೆಗೊಳ್ಳುತ್ತದೆ ಆದ್ದರಿಂದ ಒಂದು ಏಕೀಕರಣವು ನನಗೆ ಸಹಾಯ ಮಾಡಲಿದೆ ಆದ್ದರಿಂದ ಇದು ಆಗುತ್ತದೆ wu′|end − ∫ w′u′dx ∫ k2wudx 0 ಆದ್ದರಿಂದ ಇದು ವೆಟೆಡ್ ರೆಸಿಡ್ಯುಲ್ ಮತ್ತು ಇದು ಮತ್ತು ನಾವು ಮೊದಲೇ ಚರ್ಚಿಸಿದಂತೆ ಈ ದುರ್ಬಲ ರೂಪವು ಉಪಯುಕ್ತವಾಗಿದೆ ಏಕೆಂದರೆ ಇದು ಮೊದಲ ಕ್ರಮದ ಉತ್ಪನ್ನಗಳನ್ನು ಮಾತ್ರ ಒಳಗೊಂಡಿರುತ್ತದೆ ನಾನು ಏಕೀಕರಣದ ಮಿತಿಗಳನ್ನು ಹಾಕಿಲ್ಲ ಆದರೆ ಅವು w ನ ಡೊಮೇನ್ಗೆ ಸೂಚ್ಯವಾಗಿ ಅನುಗುಣವಾಗಿರುತ್ತವೆ ಆದ್ದರಿಂದ ಈಗ ನಾವು ಮತ್ತಷ್ಟು ಮುಂದುವರಿಯೋಣ ಈಗ ನಾವು ಏನನ್ನು ಆರಿಸಿಕೊಳ್ಳಬೇಕು ನಾವು w ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ನಾವು ಸರಿಯಾದ u ನ್ನು ಆರಿಸಬೇಕಾಗುತ್ತದೆ